ಕ್ವಾಸಿಸ್ಟಾಟಿಕ್ ಅಂದಾಜು ಈಗ ನಾವು ವಿದ್ಯುತ್ಕಾಂತೀಯ ವಿದ್ಯಮಾನಗಳನ್ನು ಕಲಿತಿದ್ದೇವೆ ವಿದ್ಯುತ್ಕಾಂತೀಯ ವಿದ್ಯಮಾನಗಳನ್ನು ಮ್ಯಾಕ್ಸ್ವೆಲ್ನ ಸಮೀಕರಣಗಳಿಂದ ಸಂಪೂರ್ಣವಾಗಿ ವಿವರಿಸಲಾಗಿದೆ ಆದ್ದರಿಂದ ನಾವು ಅವುಗಳನ್ನು ಬರೆಯೋಣ ಅವು ಗಾಸ್ನ ನಿಯಮವಾಗಿದ್ದು ▽ E ρ ε0 ಗೆ ಸಮಾನವಾಗಿರುತ್ತದೆ ಇದು ಫ್ಯಾರಡೆ ನಿಯಮವು ▽ × E dBdt ಗೆ ಸಮಾನವಾಗಿರುತ್ತದೆ ▽ × B μ0 J μ0 ε0 dEdt ಸಮಯಕ್ಕೆ ಸಂಬಂಧಿಸಿದಂತೆ ವಿದ್ಯುತ್ ಕ್ಷೇತ್ರದಲ್ಲಿನ ಬದಲಾವಣೆಯಿಂದ ಉಂಟಾಗುವ ನಿಯಮಿತ ಪ್ರಸ್ತುತ J ಜೊತೆಗೆ ಸ್ಥಳಾಂತರದ ಪ್ರವಾಹವನ್ನು ಅವಲಂಬಿಸಿರುತ್ತದೆ ಮತ್ತು ನಾಲ್ಕನೇ ಸಮೀಕರಣವು ▽ B 0 ಆಗಿದೆ ಈಗ ಈ ಸಮೀಕರಣಗಳನ್ನು ಅನ್ವೇಷಿಸೋಣ ಈ ಉಪನ್ಯಾಸದಲ್ಲಿ ಉತ್ತಮವಾಗಿದೆ ಮತ್ತು ಅವರು ಏನನ್ನು ಊಹಿಸುತ್ತಾರೆ ಎಂಬುದನ್ನು ನೋಡಿ ಉದಾಹರಣೆಗೆ ನಾನು ಖಾಲಿ ಜಾಗದಲ್ಲಿ ಪರಿಸ್ಥಿತಿಯನ್ನು ತೆಗೆದುಕೊಳ್ಳಲು ಬಯಸಿದರೆ ಈಗ ನೋಡೋಣ ನಾನು ಈ ಎಲ್ಲಾ ಕ್ಷೇತ್ರಗಳು ಬರುತ್ತಿರುವ ಕೆಲವು ಜಾಗ ಮತ್ತು ಇಲ್ಲಿ ಕರೆಂಟ್ ಇಲ್ಲ ಇಲ್ಲಿ ಚಾರ್ಜ್ ಇಲ್ಲ ಕೇವಲ ಫೀಲ್ಡ್ ಹೊರಗಿನಿಂದ ಬರುತ್ತಿದೆ ಆದ್ದರಿಂದ ನಾನು E ಮತ್ತು B ಅನ್ನು ವಿವರಿಸಿದರೆ ▽ E 0 ಆಗಿದೆ ಏಕೆಂದರೆ ನಾನು ಒಳಗೆ ಯಾವುದೇ ಕರೆಂಟ್ ಅನ್ನು ತೆಗೆದುಕೊಳ್ಳುತ್ತಿಲ್ಲ ಆದ್ದರಿಂದ ಇದು ಈ ಪರಿಮಾಣದ ಒಳಗೆ ಇದೆ ▽ × E dBdt ಗೆ ಸಮನಾಗಿರುತ್ತದೆ ▽ × B μ0 ε0 dEdt ಗೆ ಸಮನಾಗಿರುತ್ತದೆ ಮತ್ತು ▽ B 0 ಆಗಿರುತ್ತದೆ ಹಾಗಾದರೆ ಈ ಕ್ಷೇತ್ರಗಳು ಬಂದಾಗ ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ ಒಳಗೆ ವಿದ್ಯುತ್ ಕ್ಷೇತ್ರ E ಇರಲಿ ಅದು ಸಮಯದೊಂದಿಗೆ ಬದಲಾಗುತ್ತಿದೆ ಆದ್ದರಿಂದ ಸಮಯದೊಂದಿಗೆ ಬದಲಾಗುತ್ತಿರುವ ಈ E ಆದ್ದರಿಂದ d E d t 0 ಗೆ ಸಮಾನವಾಗಿಲ್ಲ ಎಂದು ಬರೆಯೋಣ ಕಾಂತೀಯ ಕ್ಷೇತ್ರವನ್ನು ಉಂಟುಮಾಡುತ್ತದೆ ಇದು ಕಾಂತೀಯ ಕ್ಷೇತ್ರಕ್ಕೆ ಕಾರಣವಾಗುತ್ತದೆ ಅದು ಸಮಯದೊಂದಿಗೆ ಬದಲಾಗುತ್ತದೆ ಏಕೆಂದರೆ ಸಮಯಕ್ಕೆ ಅನಿಯಂತ್ರಿತವಾಗಿ ಬದಲಾಗುತ್ತಿರುವ ಯಾವುದನ್ನಾದರೂ ಹೊರಬರುತ್ತದೆ ಆದ್ದರಿಂದ ಈ ಕಾಂತೀಯ ಕ್ಷೇತ್ರ B ಸಹ ಸಮಯದೊಂದಿಗೆ ಬದಲಾಗುತ್ತಿದೆ ಮತ್ತು ಈ ಬದಲಾಗುತ್ತಿರುವ ಕಾಂತೀಯ ಕ್ಷೇತ್ರವು ಆದ್ದರಿಂದ ಅಂದರೆ dB dt 0 ಗೆ ಸಮನಾಗಿರುವುದಿಲ್ಲ ಆಯಸ್ಕಾಂತೀಯ ಕ್ಷೇತ್ರದಲ್ಲಿನ ಈ ಬದಲಾವಣೆಯು ಮತ್ತೊಮ್ಮೆ E ಅನ್ನು ಸೂಚಿಸುತ್ತದೆ ಅದು ಮತ್ತೊಂದು ಕ್ಷೇತ್ರಕ್ಕೆ ಕಾರಣವಾಗುತ್ತದೆ ಮತ್ತು E ಮತ್ತೆ B ಅನ್ನು ನೀಡುತ್ತದೆ ಮತ್ತು ಆದ್ದರಿಂದ ನಾವು ಮುಂದುವರಿಯುತ್ತೇವೆ ನಾವು ಎಲ್ಲಿ ನಿಲ್ಲುತ್ತೇವೆ ಉದಾಹರಣೆಗೆ ಹಿಂದಿನ ಉಪನ್ಯಾಸದಲ್ಲಿ ಕೆಪಾಸಿಟರ್ನಲ್ಲಿ ಸ್ಥಳಾಂತರದ ಪ್ರವಾಹದ ಸಮಸ್ಯೆಯನ್ನು ನಾನು ಪರಿಗಣಿಸಿದಾಗ ಪ್ಲೇಟ್ಗಳ ನಡುವಿನ ವಿದ್ಯುತ್ ಕ್ಷೇತ್ರದಲ್ಲಿನ ಈ ಬದಲಾವಣೆಯು ಕಾಂತೀಯ ಕ್ಷೇತ್ರಕ್ಕೆ ಕಾರಣವಾಗುತ್ತದೆ ಎಂದು ನಾವು ಹೇಳಿದ್ದೇವೆ ಮತ್ತು ನಾವು ನಿಲ್ಲಿಸುತ್ತೇವೆ ಬದಲಾಗುತ್ತಿರುವ ಆಯಸ್ಕಾಂತೀಯ ಕ್ಷೇತ್ರವು ಮತ್ತೆ ಇನ್ನೊಂದು ಕ್ಷೇತ್ರಕ್ಕೆ ಕಾರಣವಾಗುತ್ತದೆ ಎಂದು ನಾವು ಪರಿಗಣಿಸಲಿಲ್ಲ ಅಂತೆಯೇ ಫ್ಯಾರಡೆ ನಿಯಮಕ್ಕೆ ಅರ್ಜಿ ಸಲ್ಲಿಸುವ ಮೂಲಕ ನಾವು ಪ್ರಚೋದಿತ ವಿದ್ಯುತ್ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡುವ ಸಮಸ್ಯೆಯಲ್ಲಿ ಉದಾಹರಣೆಗೆ ಪ್ರಸ್ತುತ ಬದಲಾಗುತ್ತಿರುವ ಸೊಲೆನಾಯ್ಡ್ನಲ್ಲಿ ನಾವು ವಿದ್ಯುತ್ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡುವ ಮೂಲಕ ನಿಲ್ಲಿಸುತ್ತೇವೆ ಮತ್ತು ವಿದ್ಯುತ್ ಕ್ಷೇತ್ರವು ಬದಲಾಗುತ್ತಿದೆ ಮತ್ತು ಅದು ಮತ್ತೊಂದು ಕಾಂತೀಯ ಕ್ಷೇತ್ರಕ್ಕೆ ಕಾರಣವಾಗುತ್ತದೆ ಎಂದು ನಾವು ಚಿಂತಿಸಲಿಲ್ಲ ನಾವು ಎಲ್ಲಿ ನಿಲ್ಲಿಸುತ್ತೇವೆ ನಾವು ಅದನ್ನು ಹೇಗೆ ನಿರ್ಧರಿಸುತ್ತೇವೆ ಆದ್ದರಿಂದ ನಾವು ಈ ಎಲ್ಲದರಲ್ಲೂ ಕ್ವಾಸಿಸ್ಟಾಟಿಕ್ ಅಂದಾಜು ಎಂದು ಕರೆಯುತ್ತೇವೆ ಅಲ್ಲಿ ನಾವು ಕಾಂತಕ್ಷೇತ್ರ ಅಥವಾ ವಿದ್ಯುತ್ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡಿದ ನಂತರ ನಿಲ್ಲಿಸಿದ್ದೇವೆ ಮತ್ತು ಮುಂದಿನ ಹಂತಕ್ಕೆ ಹೋಗಲಿಲ್ಲ ಆದ್ದರಿಂದ ನಾನು ಈ ಕ್ವಾಸಿಸ್ಟಾಟಿಕ್ ಅಂದಾಜನ್ನು ಅರ್ಥಮಾಡಿಕೊಳ್ಳಲು ಸ್ವಲ್ಪ ಸಮಯವನ್ನು ಕಳೆಯಲು ಬಯಸುತ್ತೇನೆ ಆದ್ದರಿಂದ ನಾವು ಏನು ಮಾಡಿದ್ದೇವೆಂದು ನೋಡೋಣ ಉದಾಹರಣೆಗೆ ನಾವು ಸೊಲೆನಾಯ್ಡ್ನಲ್ಲಿ ಏನನ್ನಾದರೂ ಮಾಡಿದ್ದೇವೆ ಅದರ ಪ್ರವಾಹವನ್ನು ಹೊತ್ತೊಯ್ಯುವ ಸಮಯವು Iಮತ್ತು ಆದ್ದರಿಂದ ಈ B ಒಳಗೆ ಕಾಂತೀಯ ಕ್ಷೇತ್ರವು ಬದಲಾಗುತ್ತಿದೆ ಮತ್ತು ಫ್ಯಾರಡೆಯ ನಿಯಮವು ದಿಕ್ಕಿನ ಸುತ್ತಲೂ ವಿದ್ಯುತ್ ಕ್ಷೇತ್ರವನ್ನು ಉಂಟುಮಾಡುತ್ತದೆ ಎಂದು ನಾವು ಹೇಳಿದ್ದೇವೆ ನಾನು ನಿರಂಕುಶವಾಗಿ ಮಾಡುತ್ತಿದ್ದೇನೆ ಅದು ಬೇರೆ ರೀತಿಯಲ್ಲಿರಬಹುದು ಅದೇ ರೀತಿ ನಾನು ಮಾಡಿದ ಇನ್ನೊಂದು ಉದಾಹರಣೆಯಲ್ಲಿ ನಾನು ಸಮಾನಾಂತರ ಪ್ಲೇಟ್ ಕೆಪಾಸಿಟರ್ ಅನ್ನು ತೆಗೆದುಕೊಂಡೆ ಮತ್ತು ಕರೆಂಟ್ ಬರುತ್ತಿದೆ ಎಂದು ಹೇಳಿದೆ ಅದು I ಈ ಪ್ರವಾಹವು ಸಮಯದ ಅವಲಂಬಿತವಾಗಿದೆ ಮತ್ತು ಆದ್ದರಿಂದ ನಡುವೆ ವಿದ್ಯುತ್ ಕ್ಷೇತ್ರವಾಗಿದೆ E ನಡುವಿನ ವಿದ್ಯುತ್ ಕ್ಷೇತ್ರವು ಸಮಯದೊಂದಿಗೆ ಬದಲಾಗುತ್ತದೆ ಇದು ಕಾಂತೀಯ ಕ್ಷೇತ್ರಕ್ಕೆ ಕಾರಣವಾಗುತ್ತದೆ ವೃತ್ತಾಕಾರದ ಕಾಂತಕ್ಷೇತ್ರವು ಹೊರಹೊಮ್ಮುತ್ತದೆ ಆದರೆ ನಾವು ಆ ಕಾಂತಕ್ಷೇತ್ರದಲ್ಲಿ ನಿಲ್ಲಿಸಿದ್ದೇವೆ ನಾವು ಅದನ್ನು ಮೀರಿ ಹೋಗಲಿಲ್ಲ ಅದು ಮತ್ತಷ್ಟು ಹೆಚ್ಚುವರಿ ವಿದ್ಯುತ್ ಕ್ಷೇತ್ರಕ್ಕೆ ಕಾರಣವಾಗಬಹುದು ನಾವು ಅಲ್ಲಿ ಏಕೆ ನಿಲ್ಲಿಸಿದೆವು ಹಾಗೆ ಮಾಡುವ ಹಕ್ಕನ್ನು ನಮಗೆ ಯಾವುದು ನೀಡುತ್ತದೆ ನಾವು ಈ ಉಪನ್ಯಾಸದಲ್ಲಿ ಕ್ವಾಸಿಸ್ಟಾಟಿಕ್ ಅಂದಾಜಿನ ಅಡಿಯಲ್ಲಿ ವಿಶ್ಲೇಷಿಸುತ್ತೇವೆ ಈ ಎರಡು ಲೆಕ್ಕಾಚಾರಗಳನ್ನು ಆ ಅಂದಾಜಿನ ಅಡಿಯಲ್ಲಿ ಮಾಡಲಾಗಿದೆ ಮತ್ತು ನಾವು ಇದನ್ನು ಯಾವಾಗ ಅನ್ವಯಿಸಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಬಯಸುತ್ತೇವೆ ಆದ್ದರಿಂದ ಇದನ್ನು ಮಾಡಲು ಈ ಕ್ಷೇತ್ರಗಳು ಪರಸ್ಪರ ಹುಟ್ಟಿಕೊಳ್ಳುತ್ತವೆ ಎಂದು ಹೇಳುವ ಸಮೀಕರಣಗಳು ಸಮಯ ಅವಲಂಬಿತ ಸಮೀಕರಣಗಳನ್ನು ನೋಡಲು ನಾವು ಮತ್ತೊಮ್ಮೆ ಹುಟ್ಟುಹಾಕೋಣ ಆದ್ದರಿಂದ ನಾವು ▽ × E dBdt ಅನ್ನು ಹೊಂದಿದ್ದೇವೆ ▽ × B μ0 ε0 dEdt ಗೆ ಸಮಾನವಾಗಿರುತ್ತದೆ ಮತ್ತು 1 C² dEdt ಎಂದು ಬರೆಯುತ್ತೇನೆ ಅಲ್ಲಿ C ಎಂಬುದು ಬೆಳಕಿನ ವೇಗವಾಗಿದೆ ಏಕೆಂದರೆ ಬೆಳಕು ವಿದ್ಯುತ್ಕಾಂತೀಯ ತರಂಗವಾಗಿದೆ ಮತ್ತು ಇವುಗಳಲ್ಲಿ ನೈಸರ್ಗಿಕವಾಗಿ ಕಂಡುಬರುತ್ತದೆ ಆದ್ದರಿಂದ ನಾವು ಅದನ್ನು 1 C² ಎಂದು ಬರೆಯಲಿದ್ದೇವೆ ಈಗ ಇದರಲ್ಲಿ ನಾವು ಪರಿಹರಿಸುತ್ತಿರುವ ಸಮಸ್ಯೆಯ ಉದ್ದದ ಪ್ರಮಾಣವು l ಎಂದು ನಾನು ಭಾವಿಸುತ್ತೇನೆ ಇದರ ಅರ್ಥವೇನೆಂದರೆ ನಾನು ಹಿಂದಿನ ಉಪನ್ಯಾಸದಲ್ಲಿ ನೋಡಿದ ಸಮಸ್ಯೆಯ ಕೆಪಾಸಿಟರ್ ಅನ್ನು ನೋಡುತ್ತಿದ್ದೇವೆ ಕೆಪಾಸಿಟರ್ ಗಾತ್ರವನ್ನು ಹೊಂದಿರಬಹುದು ನಿಮಗೆ ಕೆಲವು ಸೆಂಟಿಮೀಟರ್ಗಳು 10 ಸೆಂಟಿಮೀಟರ್ಗಳು ಅಥವಾ ಏನಾದರೂ ತಿಳಿದಿದೆ ನಾನು ಕೆಲವು ಮೀಟರ್ಗಳಷ್ಟು ದೂರದಲ್ಲಿರುವ ಜಾಗವನ್ನು ಗಮನಿಸುತ್ತಿರಬಹುದು ಆದ್ದರಿಂದ ಉದ್ದದ ಪ್ರಮಾಣವು ಕೆಲವು ಮೀಟರ್ಗಳಾಗಿರುತ್ತದೆ 2 ಸಮಯದ ಪ್ರಮಾಣವು ಟೌ ಕ್ರಮದಲ್ಲಿದೆ ಎಂದು ನಾವು ಊಹಿಸೋಣ ಮತ್ತೆ ನಾವು ಅದರ ಅರ್ಥವೇನೆಂದರೆ ನಾನು ಸಿಗ್ನಲ್ ಅಥವಾ ವಿದ್ಯುತ್ ಕ್ಷೇತ್ರವನ್ನು ಅನ್ವಯಿಸುತ್ತಿದ್ದೇನೆ ಎಂದು ಭಾವಿಸೋಣ ಅದು ಸಮಯಕ್ಕೆ ಬದಲಾಗುತ್ತಿದೆ ಸಮಯವು ω ಆಗಿದೆ ನಂತರ ಆ ಸಿಗ್ನಲ್ಗಾಗಿ ನಾನು ಈ E ಅನ್ನು ಬರೆಯುತ್ತೇನೆ ಅದು E E0sinωt ಆಗಿರುತ್ತದೆ ನಂತರ ಸಮಯ 𝜏 2 π ω ಕ್ರಮದಲ್ಲಿರುತ್ತದೆ ಮತ್ತು ಮೂರನೇ ಸಂಬಂಧಿತ ಪ್ರಮಾಣವು ಬಹುಶಃ ಸಿಸ್ಟಮ್ ಕೆಲವು ವೇಗದಲ್ಲಿ ಚಲಿಸುತ್ತಿರಬಹುದು ಮತ್ತು ವೇಗವು 1 𝜏 ಕ್ರಮದಲ್ಲಿದೆ ಆದ್ದರಿಂದ ಈ ಮೂರು ವಿಷಯಗಳು ಇವೆ ಮತ್ತು ಯಾವ ಸಂದರ್ಭಗಳಲ್ಲಿ L ಮತ್ತು 𝜏 ಮತ್ತು ಈ ಎಲ್ಲಾ ವಿಷಯಗಳು ಹೇಗೆ ಸಂಬಂಧಿಸಿರಬೇಕು ಎಂಬುದನ್ನು ನೋಡೋಣ ಇದರಿಂದ ನಾವು ಈ ಕ್ವಾಸಿಸ್ಟಾಟಿಕ್ ಅಂದಾಜನ್ನು ಅನ್ವಯಿಸಬಹುದು ನಾನು ಈ ಸಮೀಕರಣಗಳನ್ನು ಮತ್ತೊಮ್ಮೆ ಬರೆಯುತ್ತೇನೆ B00E∂t1c2E∂t B ಮತ್ತು ನಾನುE B∂t ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಸಮಯದ ಉದ್ದದ ಸ್ಕೇಲ್ l ಟೈಮ್ ಸ್ಕೇಲ್ 𝜏 ಮತ್ತು ವೇಗ ಅಥವಾ ವೇಗದ ಜೊತೆಗೆ ನಾನು ಈ ಸಮೀಕರಣವನ್ನು ಸ್ಥೂಲವಾಗಿ ಬರೆಯಬಹುದು B ಯ ಕರ್ಲ್ ಅನ್ನು L ನಿಂದ ಭಾಗಿಸಿದಂತೆ b ಯ ಪರಿಮಾಣವನ್ನು l ನಿಂದ ಭಾಗಿಸಿ ಅದು |B|l1c2|E||E|l|B| ಅದೇ ರೀತಿ ಇನ್ನೊಂದು ಸಮೀಕರಣದಲ್ಲಿ ನಾನು E ಯ ಪ್ರಮಾಣವನ್ನು l ನಿಂದ ಭಾಗಿಸಿದ್ದೇನೆ B ಯ ಪರಿಮಾಣದ ಕ್ರಮವನ್ನು𝜏 ನಿಂದ ಭಾಗಿಸಿ ನಾವು ಸೊಲೆನಾಯ್ಡ್ನ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಸೊಲೆನಾಯ್ಡ್ ನಲ್ಲಿ ಟೈಮ್ ಸ್ಕೇಲ್ 𝜏 ಜೊತೆಗೆ ಪ್ರಸ್ತುತ I ಬದಲಾಗುತ್ತಿದೆ ಮತ್ತು ಆದ್ದರಿಂದ ಕಾಂತೀಯ ಕ್ಷೇತ್ರದಲ್ಲಿನ ಈ ಬದಲಾವಣೆಯು ವಿದ್ಯುತ್ ಕ್ಷೇತ್ರಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ನಾವು ಈ ಸಮೀಕರಣವನ್ನು ಬಳಸುತ್ತೇವೆ ಮತ್ತು ನಾನು ಅದನ್ನು ಸ್ವಲ್ಪ ದೂರದಲ್ಲಿ ಗಮನಿಸುತ್ತಿದ್ದೇನೆ l ಆದ್ದರಿಂದ ಕಾಂತೀಯ ಕ್ಷೇತ್ರವು ಏನೇ ಇರಲಿ 𝜏 ಸಮಯದ pE ಯ ಕ್ರಮದಲ್ಲಿ E ಎಂದು ನಾವು ಹೇಳಲಿದ್ದೇವೆ ಇದು ಪ್ರೇರಿತ ವಿದ್ಯುತ್ ಕ್ಷೇತ್ರವಾಗಿರುತ್ತದೆ ಆದ್ದರಿಂದ ನಾನು ಇದನ್ನು ಪ್ರೇರಿತವಾಗಿ ಬರೆಯುತ್ತೇನೆ |E|inducedl|B| ಈ ಪ್ರಚೋದಿತ ವಿದ್ಯುತ್ ಕ್ಷೇತ್ರವು ಸಮಯಕ್ಕೆ ಬದಲಾಗುತ್ತಿದೆ ಮತ್ತು ಆದ್ದರಿಂದ ಇದು ಈ ಹೊಸ ಕಾಂತೀಯ ಕ್ಷೇತ್ರಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ವಿದ್ಯುತ್ ಕ್ಷೇತ್ರದಲ್ಲಿನ ಈ ಬದಲಾವಣೆಯಿಂದ ಮತ್ತಷ್ಟು ಪ್ರೇರಿತವಾದ Binduced ಎಂದು ಬರೆಯೋಣ Binduced l1c2Einduced ಕ್ರಮವಾಗಿರುತ್ತದೆ ಆದ್ದರಿಂದ Binduced l1c2Einduce d ಕ್ರಮದಲ್ಲಿದೆ ಇದು ಹೊಸ ಸ್ಲೈಡ್ ಆಗಿರುವುದರಿಂದ ನಾನು ನಿಮಗೆ ಮತ್ತೊಮ್ಮೆ ನೆನಪಿಸುತ್ತೇನೆ ನಾನು ಸೊಲೆನಾಯ್ಡ್ ಇರುವ ಈ ಪ್ರದೇಶದಲ್ಲಿ ಇದ್ದೇನೆ ನಾನು ಕೆಲವು ದೂರಗಳನ್ನು ನೋಡುತ್ತಿದ್ದೇನೆ l Einduced ವಿದ್ಯುತ್ ಕ್ಷೇತ್ರ ಮತ್ತು ನಂತರ ಈ B ಯ ಕಾರಣದಿಂದ ಉಂಟಾಗುವ ಕಾಂತೀಯ ಕ್ಷೇತ್ರವು ಸಮಯಕ್ಕೆ ಬದಲಾಗುತ್ತಿದೆ ಆದ್ದರಿಂದ Einduced 𝜏 ಸಮಯದಲ್ಲಿ l ಕ್ರಮವನ್ನು ಹೊಂದಿದೆ ಎಂದು ನಾವು ಈಗಾಗಲೇ ಕಂಡುಕೊಂಡಿದ್ದೇವೆ ಅದು ಮೂಲತಃ ಸೊಲೀನಾಯ್ಡ್ನಲ್ಲಿ ಬದಲಾಗುತ್ತಿರುವBinduced l𝜏 c2 B ಆಗಿದೆ ಹಾಗಾದರೆ ಏನಾಗುತ್ತಿದೆ ಎಂದು ನೋಡೋಣ ನನ್ನ ಬಳಿ ಮೂಲ B ಇದೆ ಅದನ್ನು ನಾನು B₀ ಎಂದು ಕರೆಯುತ್ತೇನೆ ಇದು ಪ್ರೇರಿತ ಕ್ಷೇತ್ರಕ್ಕೆ ಕಾರಣವಾಗುತ್ತದೆ ನಾನು ಇದನ್ನು E₁ ಎಂದು ಕರೆಯುತ್ತೇನೆ ಅದು ಕ್ಷೇತ್ರ B₁ ಗೆ ಕಾರಣವಾಗುತ್ತದೆ ಮತ್ತು ನಂತರ ಈ ರೀತಿ ಇದು l𝜏 B ಸಂಬಂಧಿಸಿದೆ ಮತ್ತು ಇದು l𝜏 c2 ಸಂಬಂಧಿಸಿದೆ ಆದ್ದರಿಂದ B₁ l𝜏 c2 B ಆಗಿದೆ B₀ l𝜏 c 1 B₁ ಅನ್ನು ನಿರ್ಲಕ್ಷಿಸಬಹುದು ಮತ್ತು ಅದಕ್ಕಾಗಿಯೇ ನಾವು ಅದನ್ನು ನಿರ್ಲಕ್ಷಿಸಿದ್ದೇವೆ ಏಕೆಂದರೆ ನೀವು 𝜏 c ಗಿಂತ ಚಿಕ್ಕದಾಗಿ ಕೆಲಸ ಮಾಡುವ ದೂರಗಳ ಬಗ್ಗೆ ಮಾತನಾಡುತ್ತಿದ್ದೀರಿ C ತುಂಬಾ ದೊಡ್ಡದಾಗಿದೆ C 3 108 ms ಆದ್ದರಿಂದ ನೀವು ನಿಜವಾಗಿಯೂ ದೊಡ್ಡ ಅಂತರಗಳು ಅಥವಾ ಕಡಿಮೆ ಸಮಯದ ಅವಧಿಗಳನ್ನು ಮಾತನಾಡದಿದ್ದರೆ 𝜏 c ತುಂಬಾ ಚಿಕ್ಕದಾಗಿದೆ ಆಗ B₁ ಬಹುತೇಕ ನಗಣ್ಯವಾಗಿರುತ್ತದೆ ನಾನು ಇದೇ ರೀತಿಯ ವಾದವನ್ನು ಬೇರೆ ರೀತಿಯಲ್ಲಿ ಅನ್ವಯಿಸಬಹುದು ಇನ್ನೊಂದು ರೀತಿಯಲ್ಲಿ ನಾವು ಈ ಕೆಪಾಸಿಟರ್ ಅನ್ನು ತೆಗೆದುಕೊಂಡಿದ್ದೇವೆ ಅದು ಕರೆಂಟ್ I t ಬರುತ್ತಿದೆ ಮತ್ತು ಈ ಕಾಂತೀಯ ಕ್ಷೇತ್ರವು ಉತ್ಪತ್ತಿಯಾಗುತ್ತಿದೆ ಆದ್ದರಿಂದ ಮೂಲತಃ ನಾನು E ಅನ್ನು ಹೊಂದಿದ್ದೆ ನಾವು ಅದನ್ನು E0 ಎಂದು ಕರೆಯೋಣ ಅದು B₁ ಗೆ ಕಾರಣವಾಗುತ್ತದೆ ಮತ್ತು ಅದು ಮತ್ತೆ ಮತ್ತೊಂದು E₁ ಗೆ ಕಾರಣವಾಗುತ್ತದೆ ಮತ್ತು ಹೀಗೆ ಮತ್ತೊಮ್ಮೆ ನಾನು ಈಗ B₁ ಎಂದು ವಾದಿಸಬಹುದು ಏಕೆಂದರೆ ನಾನು B₁ 00E∂t ಗೆ ಸಮನಾಗಿರುತ್ತದೆ ಇದರಿಂದ ನಾನು B₁ ಎಂದು ವಾದಿಸಬಹುದು ನಾನು B₁l ಅನ್ನು ಹೊಂದಲಿದ್ದೇನೆ 1 C² 𝜏 E0 ಸಮನಾಗಿರುತ್ತದೆ ಇದು ನನಗೆ B₁ l C² 𝜏 E0 ಅನ್ನು ನೀಡುತ್ತದೆ ಮತ್ತು E B∂t ಗೆ ಸಮನಾಗಿರುತ್ತದೆ ನಾನು E₁ ಅನ್ನು ಪಡೆಯುತ್ತೇನೆ ಅದು l𝜏 c2 E0 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಮತ್ತೊಮ್ಮೆ ನಾವು ನೋಡುತ್ತೇವೆ l 𝜏 c ನಾನು ಈ ಕ್ರಮದಲ್ಲಿ ನಿಲ್ಲಿಸಬಹುದು ಮತ್ತು ಪರಿಣಾಮ ಏನೆಂದು ನೋಡಬಹುದು ಅಂತಿಮವಾಗಿ l C𝜏 ತುಂಬಾ ಚಿಕ್ಕದಾಗಿದ್ದರೆ ಈಗ ನಾನು vc ಎಂದು ಬರೆಯುತ್ತೇನೆ ನಂತರ vc 1 ಆಗ ನಾನು ಈ ರೀತಿಯ ಬಳಸಬಹುದು ಉದಾಹರಣೆಗೆ ಒಂದು ಚಾರ್ಜ್ ಕಣವು ವೇಗದಲ್ಲಿ ಚಲಿಸುವ ಸಂದರ್ಭವಾಗಿರಬಹುದು v ಆ ಸಂದರ್ಭದಲ್ಲಿ ನಾನು ಈ ವೇಗಕ್ಕೆ ಸಮಾನವಾದ 𝜏 ಮೂಲಕ l ಅನ್ನು ಬದಲಾಯಿಸುತ್ತೇನೆ ಈಗ ಈ ಸ್ಥಳಾಂತರದ ಪ್ರವಾಹದ ಮತ್ತೊಂದು ಅಭಿವ್ಯಕ್ತಿ ನಿಖರವಾಗಿ ಈ ಉದಾಹರಣೆಯಾಗಿದೆ ವಿದ್ಯುದಾವೇಶದ ಕಣವಿದ್ದರೆ ಅದು ವೇಗದಲ್ಲಿ ಚಲಿಸುತ್ತದೆ ವಿನೊಂದಿಗೆ ಚಲಿಸುತ್ತದೆ ಎಂದು ಹೇಳೋಣ ನಂತರ ನಾನು ಈ ಸಮೀಕರಣವನ್ನು ಹೊಂದಿದ್ದಲ್ಲಿ ▽ × B μ0 J ಫ್ರೀ ಕರೆಂಟ್ ಮತ್ತು ನಾನು ಚಾರ್ಜ್ ಕಣವು ಹಾದುಹೋಗುವ ಪ್ರದೇಶದ ಸುತ್ತಲೂ ಸ್ಟೋಕ್ಸ್ ಪ್ರಮೇಯವನ್ನು ತೆಗೆದುಕೊಳ್ಳಲು ಬಯಸಿದರೆ ಚಾರ್ಜ್ಡ್ ಕಣಗಳು ಕಾಣಿಸಿಕೊಳ್ಳುತ್ತವೆ ನಂತರ ನಾನು ಸ್ಟೋಕ್ಸ್stoke'sನ ಪ್ರಮೇಯದಿಂದ B I ಗೆ ಸಮನಾಗಿರುತ್ತದೆ ಆದರೆ ನಾನು ಈ ಪ್ರದೇಶದ ಮೂಲಕ I0 ಆಗಿದೆ ಏಕೆಂದರೆ ಚಾರ್ಜ್ ಕಣ ಇಲ್ಲ ಅದು ಬೇರೆಡೆ ಚಲಿಸುತ್ತಿದೆ ಆದ್ದರಿಂದ ಈ B 0 ಎಂದು ಇದು ಸೂಚಿಸುತ್ತದೆ ಆದರೆ ವಾಸ್ತವದಲ್ಲಿ ಅದು ಉದ್ಭವಿಸುವುದಿಲ್ಲ ಏಕೆಂದರೆ ಸ್ಥಳಾಂತರದ ಪ್ರವಾಹ ಈ ಚಾರ್ಜ್ನಿಂದಾಗಿ ಈ ವಿದ್ಯುತ್ ಕ್ಷೇತ್ರವಿದೆ ಮತ್ತು ಚಾರ್ಜ್ ಚಲಿಸುವುದರಿಂದ ವಿದ್ಯುತ್ ಕ್ಷೇತ್ರವು ಸಮಯದೊಂದಿಗೆ ಬದಲಾಗುತ್ತದೆ ಮತ್ತು ಅದು ಆ ಕಾಂತಕ್ಷೇತ್ರವನ್ನು ಉತ್ಪಾದಿಸುತ್ತದೆ ನಾನು ಅದನ್ನು ಅಸೈನ್ಮೆಂಟ್ ಆಗಿ ನೀಡುತ್ತೇನೆ